ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಭದ್ರತೆಯ ಕೋರ್ಸ್ಗೆ ಮರಳಿ ಸ್ವಾಗತ ವಾರ 2 ನಾವು ಕೋರ್ಸ್ನಲ್ಲಿರುವ ಆನ್ಲೈನ್ ಫೋರಮ್ನಲ್ಲಿ ನೀವು ಭಾಗವಹಿಸುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಾನು ಈಗಾಗಲೇ ಬಹಳಷ್ಟು ಜನರು ಪ್ರಶ್ನೆಗಳನ್ನು ಕೇಳುತ್ತಿರುವುದನ್ನು ಮತ್ತು ಉತ್ತರಿಸಲು ಪ್ರಯತ್ನಿಸುತ್ತಿರುವುದನ್ನು ನೋಡುತ್ತಿದ್ದೇನೆ ನನ್ನ ಪ್ರಾಮಾಣಿಕ ವಿನಂತಿಯೆಂದರೆ ದಯವಿಟ್ಟು ನೀವು ಪ್ರಶ್ನೆಯನ್ನು ಕೇಳುವ ಮೊದಲು ದಯವಿಟ್ಟು ಪೋಸ್ಟ್ಗಳನ್ನು ಓದಿ ಅಂದರೆ ಪ್ರಶ್ನೆಯನ್ನು ಕೇಳುವ ಮೊದಲು ಈಗಾಗಲೇ ಕೇಳಲಾದ ಪೋಸ್ಟ್ಗಳನ್ನು ಈಗಾಗಲೇ ಕೇಳಲಾದ ಪ್ರಶ್ನೆಗಳನ್ನು ಮತ್ತು ಈಗಾಗಲೇ ನೀಡಿರುವ ಉತ್ತರಗಳನ್ನು ಓದಿ ಮತ್ತು ದಯವಿಟ್ಟು ಆನ್ಲೈನ್ ಫೋರಂನಲ್ಲಿ ಭಾಗವಹಿಸಿ ಕೇವಲ ಪ್ರಶ್ನೆಗಳನ್ನು ಕೇಳುವುದು ಮಾತ್ರವಲ್ಲ ಇತರರು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ತಿಳಿದಿದ್ದರೆ ದಯವಿಟ್ಟು ಪ್ರಯತ್ನಿಸಿ ಮತ್ತು ಉತ್ತರಿಸಿ ನಾವು ಪೋಸ್ಟ್ ಮಾಡಿದ ನಿಯೋಜನೆ 1 ಅನ್ನು ನಿಮ್ಮಲ್ಲಿ ಹೆಚ್ಚಿನವರು ನೋಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾನು ಭಾವಿಸುತ್ತೇನೆ ವಾರದ 2 ರ ವಾರಾಂತ್ಯವು ನಿಯೋಜನೆ 1 ರ ಗಡುವು ದಯವಿಟ್ಟು ಅದನ್ನು ಕೆಲಸ ಮಾಡಲು ಪ್ರಯತ್ನಿಸಿ ನಿಯೋಜನೆ 1 ವಾಸ್ತವವಾಗಿ ತುಂಬಾ ಸರಳವಾಗಿದೆ ನಾವು ಮಾಡಿದ ಸ್ಲೈಡ್ಗಳಿಂದ ಕೆಲವು ಪ್ರಶ್ನೆಗಳನ್ನು ಮತ್ತು ಟ್ಯುಟೋರಿಯಲ್ಗಳಿಂದ ಕೆಲವು ಪ್ರಶ್ನೆಗಳನ್ನು ನಾವು ಸೆರೆಹಿಡಿದಿದ್ದೇವೆ ಆದ್ದರಿಂದ ಇಲ್ಲಿಯವರೆಗೆ ನಾವು ನೋಡಿದ ವಿಷಯಗಳ ಸಂಕ್ಷಿಪ್ತ ಸಾರಾಂಶವನ್ನು ನಾನು ನಿಮಗೆ ನೀಡುತ್ತೇನೆ ನಾನು ಇಂದು ಕವರ್ ಮಾಡಲು ಬಯಸಿದ ವಿಷಯಗಳೊಂದಿಗೆ ಮುಂದುವರಿಯುತ್ತೇನೆ ಆದ್ದರಿಂದ ಮೊದಲಿಗೆ ಸಾಮಾಜಿಕ ಮಾಧ್ಯಮ ಎಂದರೇನು ಎಂದು ನಾವು ನೋಡಿದ್ದೇವೆ ವಿವಿಧ ರೀತಿಯ ಸಾಮಾಜಿಕ ನೆಟ್ವರ್ಕ್ಗಳು ನಮ್ಮ ಸಾಮಾಜಿಕ ನೆಟ್ವರ್ಕ್ನಲ್ಲಿ ಉತ್ಪತ್ತಿಯಾಗುವ ವಿವಿಧ ರೀತಿಯ ವಿಷಯಗಳು ಕ್ಲಾಸಿಕಲ್ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಸೇವೆಗಳು ಮತ್ತು ಕೆಲವು ಅಲ್ಪಕಾಲಿಕ ಸಾಮಾಜಿಕ ನೆಟ್ವರ್ಕ್ಗಳು ಮತ್ತು ಅನಾಮಧೇಯ ಸಾಮಾಜಿಕ ನೆಟ್ವರ್ಕ್ಗಳಂತೆ ಇದೆ 60 ಸೆಕೆಂಡುಗಳಲ್ಲಿ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಎಂದರೆ ಏನು ಎಂದು ನಾವು ನೋಡಿದ್ದೇವೆ ಆದ್ದರಿಂದ 60 ಸೆಕೆಂಡುಗಳಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಎಷ್ಟು ಡೇಟಾ ಉತ್ಪತ್ತಿಯಾಗುತ್ತದೆ ನಾವು YouTube ನಲ್ಲಿ ಅಪ್ಲೋಡ್ ಮಾಡಿದ 400 ಗಂಟೆಗಳ ವೀಡಿಯೊಗಳನ್ನು ನೋಡಿದ್ದೇವೆ ಮತ್ತು 3 3 ಮಿಲಿಯನ್ ಪೋಸ್ಟ್ಗಳನ್ನು Facebook ಮತ್ತು ಅದರಂತಹ ವಿಷಯಗಳಲ್ಲಿ ಮಾಡಲಾಗಿದೆ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಸೇವೆಗಳಲ್ಲಿ ಹೆಚ್ಚಿನ ಪ್ರಮಾಣದ ವಿಷಯವು ಉತ್ಪತ್ತಿಯಾಗುತ್ತಿದೆ ಎಂಬುದನ್ನು ಇದು ಮೂಲತಃ ನಮಗೆ ತೋರಿಸುತ್ತದೆ ಆನ್ಲೈನ್ ಸಾಮಾಜಿಕ ಮಾಧ್ಯಮದ 4 ಅಥವಾ 5 V ಗಳು ಏನೆಂದು ನಾವು ನೋಡಿದ್ದೇವೆ ಅವುಗಳೆಂದರೆ ಪರಿಮಾಣ ವೇಗ ನಿಖರತೆ ವೈವಿಧ್ಯತೆ ಮತ್ತು ಮೌಲ್ಯ ಇವು ಆನ್ಲೈನ್ ಸಾಮಾಜಿಕ ಮಾಧ್ಯಮದ 5 V ಗಳು ತದನಂತರ ನಾನು ನೋಡಿದೆ ನಾನು ನಿಮಗೆ ಕೆಲವು ಘಟನೆಗಳನ್ನು ತೋರಿಸಿದ್ದೇನೆ ಅಲ್ಲಿ ಆನ್ಲೈನ್ ಸಾಮಾಜಿಕ ಮಾಧ್ಯಮವು ನೈಜ ಜಗತ್ತಿನಲ್ಲಿ ಮತ್ತು ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ವಿವಿಧ ಸಮಸ್ಯೆಗಳ ಕುರಿತು ನಿಮಗೆ ಹೇಳುವುದು ಉದಾಹರಣೆಗೆ ಈ ಸಂದರ್ಭದಲ್ಲಿ ಇದು ರಾಜಿ ಖಾತೆಯಾಗಿದೆ ಖಾತೆಯನ್ನು ರಾಜಿ ಮಾಡಿಕೊಳ್ಳಲಾಗಿದೆ ಅಲ್ಲಿ ಪೋಸ್ಟ್ನಲ್ಲಿ ಶ್ವೇತಭವನದಲ್ಲಿ ಎರಡು ಸ್ಫೋಟಗಳು ಮತ್ತು ಬರಾಕ್ ಒಬಾಮಾ ಗಾಯಗೊಂಡರು ಎಂದು ಹೇಳಲಾಗಿದೆ ಮತ್ತು ಈ ಟ್ವೀಟ್ನ ನಂತರದ ಪರಿಣಾಮಗಳಿವೆ ಆದ್ದರಿಂದ ನಾವು ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ನಡೆಯುತ್ತಿರುವ ವಿವಿಧ ಸಮಸ್ಯೆಗಳನ್ನು ನೋಡಿದ್ದೇವೆ ರಾಜಿ ಮಾಡಿಕೊಂಡ ಖಾತೆ ಈ ಪ್ರಕರಣದಲ್ಲಿ ನಕಲಿ ವಿಷಯ ಮತ್ತು 2015 ರ ಡಿಸೆಂಬರ್ನಲ್ಲಿ ಚೆನ್ನೈ ಪ್ರವಾಹದ ಸಂದರ್ಭದಲ್ಲಿ ಚೆನ್ನೈನ ಬೀದಿಗಳಲ್ಲಿ ಮೊಸಳೆಯ ಚಿತ್ರವು ನಾಗರಿಕರಲ್ಲಿ ಭಯವನ್ನು ಉಂಟುಮಾಡಿತು ಮತ್ತು ಆನ್ಲೈನ್ ಸಾಮಾಜಿಕ ಮಾಧ್ಯಮದ ಬಳಕೆಯಿಂದಾಗಿ ಉದ್ಯೋಗ ಮತ್ತು ಇತರ ಸಮಸ್ಯೆಗಳನ್ನು ಕಳೆದುಕೊಳ್ಳುವವರೂ ಇದ್ದಾರೆ ಮತ್ತು ವಾರ 1 ರಲ್ಲಿ ನಾವು Linux ಮತ್ತು ಪೈಥಾನ್ ಬಗ್ಗೆ ಸ್ವಲ್ಪಮಟ್ಟಿಗೆ ಕವರ್ ಮಾಡಿದ್ದೇವೆ ಆಶಾದಾಯಕವಾಗಿ ಪ್ಲಾಟ್ಫಾರ್ಮ್ಗಳನ್ನು ಬಳಸುವ ವಿಷಯದಲ್ಲಿ ನೀವು ಸಿದ್ಧರಾಗಿರುವಿರಿ ಏಕೆಂದರೆ ನಾವು ವಿಂಡೋಸ್ ಅನ್ನು ಬಳಸಬಹುದೇ ಎಂಬುದರ ಕುರಿತು ಕೆಲವು ಪ್ರಶ್ನೆಗಳಿವೆ ಎಂದು ನಾನು ಭಾವಿಸುತ್ತೇನೆ ನೀವು ವಿಂಡೋಸ್ ಅನ್ನು ಬಳಸಲು ಮತ್ತು ಪೈಥಾನ್ನಲ್ಲಿ ಪ್ರೋಗ್ರಾಂಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಆದರೆ ಅದು ಹೇಳಿದೆ ನಮ್ಮ ಬೆಂಬಲವು ಹೆಚ್ಚಾಗಿ Linux ನಲ್ಲಿ ಇರುತ್ತದೆ ಮತ್ತು ಸಹಜವಾಗಿ ಲಿನಕ್ಸ್ ಕಲಿಯುವುದು ಸಹ ನಿಮಗೆ ಒಳ್ಳೆಯದು ಆದ್ದರಿಂದ ನಾನು ಇಂದು ಕವರ್ ಮಾಡಲು ಬಯಸುವುದು ಒಂದೆರಡು ವಿಷಯಗಳನ್ನು ಒಂದು ಈ ಕೋರ್ಸ್ ಮಾಡುವಾಗ ನೀವು ತಿಳಿದುಕೊಳ್ಳಬೇಕಾದ ವಿಭಿನ್ನ ಚೌಕಟ್ಟುಗಳು ಅಥವಾ ಪ್ಲಾಟ್ಫಾರ್ಮ್ಗಳನ್ನು ನಿಜವಾಗಿ ನೋಡಲು ನಾನು ಬಯಸುತ್ತೇನೆ ಅಥವಾ ಇನ್ನೊಂದು ಪರಿಭಾಷೆಯಲ್ಲಿ ಈ ಕೋರ್ಸ್ ಮಾಡುವಾಗ ಮತ್ತು ಆನ್ಲೈನ್ ಸಾಮಾಜಿಕ ಮಾಧ್ಯಮದಿಂದ ಡೇಟಾವನ್ನು ಸಂಗ್ರಹಿಸುವುದು ವಿಶ್ಲೇಷಿಸುವುದು ಮತ್ತು ತೀರ್ಮಾನಗಳನ್ನು ಮಾಡುವುದು API ಎಂದರೇನು ಎಂದು ನಾವು ನೋಡುತ್ತೇವೆ Facebook ಮತ್ತು Twitter ಗೆ ಲಭ್ಯವಿರುವ ವಿವಿಧ ರೀತಿಯ APIಗಳು ನಂತರ ನಾವು ಪ್ರೋಗ್ರಾಮಿಂಗ್ ಭಾಷೆಯನ್ನು ಸಹ ನೋಡುತ್ತೇವೆ ಪೈಥಾನ್ ಕುರಿತು ಒಂದು ಟ್ಯುಟೋರಿಯಲ್ ಬಂದಿದೆ ಆದ್ದರಿಂದ ನಾನು ಬೇಗನೆ ಹೋಗುತ್ತೇನೆ ಯಾವುದೇ ಸಂದರ್ಭದಲ್ಲಿ ಈ ವಾರದ 2 1 ನನ್ನ ಕೆಲಸ ಈ ವಿಷಯಗಳ ಬಗ್ಗೆ ಸಾಮಾನ್ಯವಾಗಿ ಪರಿಚಯಿಸಲು ಮತ್ತು ನಂತರ ನಾವು ಟ್ಯುಟೋರಿಯಲ್ಗಳನ್ನು ಹೊಂದಿದ್ದೇವೆ ಅವುಗಳು ಕೆಲವು ನಿರ್ದಿಷ್ಟವಾಗಿ ಕೇಂದ್ರೀಕೃತವಾಗಿವೆ ನಂತರ ನಾವು ಪ್ರೋಗ್ರಾಮಿಂಗ್ ಭಾಷೆಗಳನ್ನು ನೋಡುತ್ತೇವೆ ಮತ್ತು ನಂತರ ನಾವು ಸ್ವಲ್ಪ ಡೇಟಾಬೇಸ್ ಅನ್ನು ಸಹ ನೋಡುತ್ತೇವೆ ಈ ಡೇಟಾವನ್ನು ಹೇಗೆ ಸಂಗ್ರಹಿಸಲಾಗಿದೆ ಯಾವ ರೀತಿಯ ಸ್ವರೂಪದಲ್ಲಿ ಡೇಟಾ ಹೊರಬರುತ್ತಿದೆ ಮತ್ತು ದೃಶ್ಯೀಕರಣ ಉಪಕರಣದ ಬಗ್ಗೆ ಸ್ವಲ್ಪ ನೋಡುತ್ತೇವೆ ಮೊದಲನೆಯದು API ಇದು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಆಗಿದೆ ಇದು ಮೂಲತಃ ಆನ್ಲೈನ್ ಸಾಮಾಜಿಕ ಮಾಧ್ಯಮದೊಂದಿಗೆ ಪ್ರೋಗ್ರಾಮ್ಯಾಟಿಕ್ ಆಗಿ ಸಂವಹನ ನಡೆಸಲು ಮತ್ತು ಅಲ್ಲಿಂದ ಡೇಟಾವನ್ನು ಸಂಗ್ರಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಇದರ ಅರ್ಥ ಏನು ಇದರರ್ಥ ಮೂಲಭೂತವಾಗಿ ಡೇಟಾವನ್ನು ಸಂಗ್ರಹಿಸಲು ನಿಮ್ಮ ಪ್ರೋಗ್ರಾಂನಿಂದ ಸಾಮಾಜಿಕ ಮಾಧ್ಯಮ ಸೇವೆಗಳಿಗೆ ನೀವು ಸುರಂಗವನ್ನು ಹೊಂದಬಹುದು ಇದು ನಿಮ್ಮ ಪ್ರೋಗ್ರಾಂ ಮತ್ತು ಆನ್ಲೈನ್ ಸಾಮಾಜಿಕ ಮಾಧ್ಯಮ ಸೇವೆಗಳ ನಡುವೆ ಸುರಂಗವನ್ನು ರಚಿಸುತ್ತದೆ ಅಲ್ಲಿ ನೀವು ಕೆಲವು ಡೇಟಾವನ್ನು ಕೇಳಲಿದ್ದೀರಿ ಮತ್ತು ನಂತರ ಸಾಮಾಜಿಕ ಮಾಧ್ಯಮ ಸೇವೆಯು ನೀವು ಕೇಳಿದ ಡೇಟಾ ಇಲ್ಲಿದೆ ಎಂದು ಹೇಳುವ ಮೂಲಕ ಪ್ರತಿಕ್ರಿಯಿಸಲಿದೆ ನಿರ್ದಿಷ್ಟವಾಗಿ ನಮ್ಮ ಸಂದರ್ಭದಲ್ಲಿ ನಾವು Facebook ಮತ್ತು Twitter ಗಾಗಿ API ಗಳನ್ನು ವಾಸ್ತವವಾಗಿ ನೋಡುತ್ತೇವೆ ಇದು Facebook ಮತ್ತು Twitter ನಿಂದ ಡೇಟಾವನ್ನು ಸಂಗ್ರಹಿಸಲು ನಿಮಗೆ ಸಹಾಯ ಮಾಡುತ್ತದೆ ಇತರ APIಗಳೂ ಇವೆ ಎಲ್ಲಾ ಇತರ ಸಾಮಾಜಿಕ ಮಾಧ್ಯಮ ಸೇವೆಗಳು ಅಥವಾ ಹೆಚ್ಚಿನ ಸಾಮಾಜಿಕ ಮಾಧ್ಯಮ ಸೇವೆಗಳು ನಿಮಗೆ API ಅನ್ನು ಒದಗಿಸುತ್ತವೆ ಈ ಕೋರ್ಸ್ನಲ್ಲಿ ನಾವು ಎಲ್ಲವನ್ನೂ ಕವರ್ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಹೆಚ್ಚು ಜನಪ್ರಿಯವಾದವುಗಳನ್ನು ಅಥವಾ ಈ ಕೋರ್ಸ್ಗಾಗಿ ನಾವು ನಿಜವಾಗಿ ಬಳಸಬಹುದಾದಂತಹವುಗಳನ್ನು ಮಾತ್ರ ನೋಡಲು ಪ್ರಾರಂಭಿಸುತ್ತೇವೆ ಇದು API ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಯಾವ ಡೇಟಾವನ್ನು ಸಂಗ್ರಹಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನೀವು ಇತರ ಸಾಮಾಜಿಕ ಮಾಧ್ಯಮ ಸೇವೆಗಳಿಗಾಗಿ ಇದನ್ನು ಮಾಡಬಹುದು ಆದ್ದರಿಂದ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ದರ ಮಿತಿಯ ಬಗ್ಗೆ ಅಂದರೆ ಸಾಮಾಜಿಕ ಮಾಧ್ಯಮ ಸೇವೆಗಳಲ್ಲಿ ನಾವು ಡೇಟಾವನ್ನು ಸಂಗ್ರಹಿಸಲು ಬಯಸಿದಾಗ ನೀವು ಸಾಮಾಜಿಕವಾಗಿ ಲಭ್ಯವಿರುವ ಎಲ್ಲವನ್ನೂ ಸಂಗ್ರಹಿಸಲು ಸಾಧ್ಯವಿಲ್ಲ ಏಕೆಂದರೆ ಕಂಪನಿಗಳು ನಿಮಗೆ ಎಲ್ಲಾ ಡೇಟಾವನ್ನು ನೀಡಲು ಬಯಸುವುದಿಲ್ಲ ಎಂದು ನನಗೆ ಖಾತ್ರಿಯಿದೆ ಅವರು ಅದನ್ನು ಹೊಂದಿಸಿದ್ದಾರೆ ನಿಮಗೆ ಗೊತ್ತಾ ಹೇಳುವ ಮೂಲಕ ಅವರು ಪ್ರತಿ ಸಾಮಾಜಿಕ ಮಾಧ್ಯಮ ಸೇವೆಗೆ ದರ ಮಿತಿಗಳನ್ನು ಹೊಂದಿದ್ದಾರೆ ಮತ್ತು ನಾವು ಅವರಿಂದ ಸಂಗ್ರಹಿಸಲು ಬಯಸುವ ಪ್ರತಿಯೊಂದು ಡೇಟಾದ ತುಣುಕನ್ನು ಹೊಂದಿದ್ದಾರೆ ಆದ್ದರಿಂದ ನಾವು ದರ ಮಿತಿಗಳ ಕುರಿತು ಟ್ಯುಟೋರಿಯಲ್ಗಳಲ್ಲಿ ಏನನ್ನಾದರೂ ನೋಡುತ್ತೇವೆ ನಿರ್ದಿಷ್ಟವಾಗಿ ಪ್ರತಿಯೊಂದು ಸಾಮಾಜಿಕ ಮಾಧ್ಯಮ API ಬಗ್ಗೆ ಆದರೆ ನಾನು ಕೇವಲ ಒಂದು ಕಲ್ಪನೆಯನ್ನು ನೀಡಲು ಬಯಸುತ್ತೇನೆ ನೀವು ಈ ಸೇವೆಗಳಿಂದ ಸಂಗ್ರಹಿಸಬಹುದಾದ ಡೇಟಾದ ವಿಷಯದಲ್ಲಿ ದರ ಮಿತಿ ಇರುತ್ತದೆ ನಂತರ ಪೈಥಾನ್ನಲ್ಲಿ ನೀವು ಈಗಾಗಲೇ ಪೈಥಾನ್ ಕುರಿತು ಟ್ಯುಟೋರಿಯಲ್ ಮಾಡಿರುವುದರಿಂದ ನಾನು ಅದನ್ನು ಚಿಕ್ಕದಾಗಿ ಇಡುತ್ತೇನೆ ಇದು ಮೂಲತಃ ಪ್ರೋಗ್ರಾಮಿಂಗ್ ಭಾಷೆಯಾಗಿದ್ದು ಡೇಟಾವನ್ನು ಸಂಗ್ರಹಿಸಲು ಬಳಸಲಾಗುತ್ತದೆ ಮತ್ತು ಸಾಮಾಜಿಕ ಮಾಧ್ಯಮ ಸೇವೆಗಳಿಗೆ API ವಿನಂತಿಗಳನ್ನು ಬರೆಯುವ ವಿಷಯದಲ್ಲಿ ಪ್ರಸ್ತುತ ಬಳಸಲಾಗುವ ಜನಪ್ರಿಯ ಭಾಷೆಗಳಲ್ಲಿ ಒಂದಾಗಿದೆ ಮತ್ತು ಇದು URL ಗಳನ್ನು ಓದಲು ಡೇಟಾವನ್ನು ಪಾರ್ಸಿಂಗ್ ಮಾಡಲು API ನೊಂದಿಗೆ ಸಂವಹನ ನಡೆಸಲು ಮತ್ತು JSON ಆಬ್ಜೆಕ್ಟ್ಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅಂತಹ ವಿಷಯಗಳನ್ನು ಮಾಡಲು ಸಾಕಷ್ಟು ಲೈಬ್ರರಿಗಳನ್ನು ಹೊಂದಿದೆ ಡೇಟಾ ಫಾರ್ಮ್ಯಾಟ್ ನಿರ್ದಿಷ್ಟವಾಗಿ API ನೀವು ಫೇಸ್ಬುಕ್ಗೆ ವಿನಂತಿಯನ್ನು ಕಳುಹಿಸಿದಾಗ ದಯವಿಟ್ಟು ನನಗೆ PK ಹೊಂದಿರುವ ಸ್ನೇಹಿತರ ಬಗ್ಗೆ ಎಲ್ಲಾ ಡೇಟಾವನ್ನು ನೀಡಿ ಅಥವಾ PK ಹುಟ್ಟಿದ ದಿನಾಂಕದ ಬಗ್ಗೆ ಅಥವಾ ನನ್ನ ಸ್ನೇಹಿತರ ನೆಟ್ವರ್ಕ್ ಕುರಿತು ಆದ್ದರಿಂದ ಅದು ನಿಮಗೆ ಮರಳಿ ನೀಡಲು ಹೊರಟಿರುವುದು ನಿಜವಾಗಿ ಅದು ನಿಮಗೆ ಕೆಲವು ರೂಪದಲ್ಲಿ ನೀಡಲಿದೆ ಇದು ನಿಮಗೆ ನೀಡುವ ಫಾರ್ಮ್ಯಾಟ್ಗಳಲ್ಲಿ ಒಂದು JSON ಫಾರ್ಮ್ಯಾಟ್ ಆಗಿದೆ ಈ ಸ್ವರೂಪದ ಅರ್ಥವೇನು ಮತ್ತು ನಾವು ಫೇಸ್ಬುಕ್ ಅಥವಾ ಟ್ವಿಟರ್ನಿಂದ ಹಿಂತಿರುಗುವ ಡೇಟಾವನ್ನು ಹೇಗೆ ಅರ್ಥೈಸುತ್ತೇವೆ ಎಂಬುದನ್ನು ನಾವು ಸಂಕ್ಷಿಪ್ತವಾಗಿ ನೋಡುತ್ತೇವೆ XML ಇದು ಕೆಲವು ಸಾಮಾಜಿಕ ಮಾಧ್ಯಮ ಸೇವೆಗಳೊಂದಿಗೆ ಒಂದು ಸ್ವರೂಪವಾಗಿದೆ ಅಥವಾ JSON ಸಹ ಸ್ವಲ್ಪಮಟ್ಟಿಗೆ XML ನಂತಿದೆ ಇದು ವಿಸ್ತೃತ ಮಾರ್ಕ್ ಅಪ್ ಭಾಷೆಯಾಗಿದೆ ಆದ್ದರಿಂದ JSON ಎಂದರೆ ಏನು ಎಂಬುದು ಇಲ್ಲಿದೆ JSON ಎಂದರೆ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ನೋಟೇಶನ್ ಇದು ಸಾಮಾಜಿಕ ಮಾಧ್ಯಮ ಸೇವೆಗಳಿಂದ ನೀವು ಮರಳಿ ಪಡೆಯುವ ಡೇಟಾ ಆದ್ದರಿಂದ ಈ ಸ್ಲೈಡ್ನಲ್ಲಿ ನಾನು ಹೊಂದಿರುವ ಒಂದು ಉದಾಹರಣೆ ಇಲ್ಲಿದೆ ಇದು ನಿಮಗೆ ಹಿಂದಿರುಗಿದ JSON ವಸ್ತುವಿನ ಬಗ್ಗೆ ತೋರಿಸುತ್ತದೆ ನೀವು ನಿರ್ದಿಷ್ಟ ಬಳಕೆದಾರರ ಐಡಿ ಮತ್ತು ಹೆಸರನ್ನು ಕೇಳುತ್ತಿರುವಾಗ ಆದ್ದರಿಂದ ಇದು ಗ್ರಾಫ್ API ಎಕ್ಸ್ಪ್ಲೋರರ್ ಆಗಿದೆ ನೀವು ಟ್ಯುಟೋರಿಯಲ್ನಲ್ಲಿ ಹೆಚ್ಚು ವಿವರವಾಗಿ ನೋಡುತ್ತೀರಿ ಆದರೆ ಮೂಲಭೂತವಾಗಿ ಬ್ರೌಸರ್ ಮೂಲಕ ನೀವು ಡೇಟಾವನ್ನು ನೋಡಬಹುದು ನಿಮ್ಮ ಫೇಸ್ಬುಕ್ ಡೇಟಾದ JSON ಆಬ್ಜೆಕ್ಟ್ಗಳನ್ನು ನೋಡಬಹುದು ಅಥವಾ ಯಾವುದಾದರೂ Facebook API ಅನುಮತಿಸುತ್ತದೆ ಈ ಗ್ರಾಫ್ API ಮೂಲಕ ನಾವು ನೋಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಮತ್ತೊಮ್ಮೆ ನಾವು JSON ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ನೋಟೇಶನ್ ಅನ್ನು ಒತ್ತಿಹೇಳುತ್ತೇವೆ ಇದು ಫೇಸ್ಬುಕ್ನಲ್ಲಿ ಡೇಟಾವನ್ನು ಸಂಗ್ರಹಿಸುವ ವಿಧಾನವಾಗಿದೆ ನೀವು API ಮೂಲಕ ವಿನಂತಿಸಿದಾಗ ಡೇಟಾವನ್ನು ಟ್ವಿಟರ್ನಲ್ಲಿ ಸಂಗ್ರಹಿಸಲಾಗುತ್ತದೆ PK ಕುರಿತು ಈ ಡೇಟಾವನ್ನು ನನಗೆ ನೀಡಿ ಇದು JSON ಸ್ವರೂಪದಲ್ಲಿ ಡೇಟಾವನ್ನು ಹಿಂತಿರುಗಿಸುತ್ತಿದೆ ಇದು ಮೂಲಭೂತವಾಗಿ ಇಂದು ಹೆಚ್ಚಿನ ಸಾಮಾಜಿಕ ಮಾಧ್ಯಮ ಸೇವೆಗಳನ್ನು ಬಳಸುವ ಸ್ವರೂಪವಾಗಿದೆ ಆದ್ದರಿಂದ ನೀವು JSON ನಿಂದ ಡೇಟಾವನ್ನು ತೆಗೆದುಕೊಂಡಾಗ ಮತ್ತು ಈ JSON ನಲ್ಲಿ ಲಭ್ಯವಿರುವ ಡೇಟಾವನ್ನು ನೀವು ಅರ್ಥೈಸಲು ಬಯಸಿದಾಗ Facebook ಅಥವಾ Twitter ನಿಂದ ಹಿಂತಿರುಗುವ ಡೇಟಾವನ್ನು ನೀವು ನಿಜವಾಗಿಯೂ JSON dot viewer dot stack dot hu ಅನ್ನು ಬಳಸಬಹುದು ಇದು ನಿಮಗೆ ದೃಷ್ಟಿಗೋಚರವಾಗಿ ನೋಡಲು ಮಾತ್ರ ಯಾವ ಡೇಟಾ ಹಿಂತಿರುಗುತ್ತಿದೆ ನೀವು ಫೇಸ್ಬುಕ್ನಿಂದ ಹೊರಬರುವ ಡೇಟಾವನ್ನು ತೆಗೆದುಕೊಳ್ಳಬಹುದು ಅದನ್ನು ಈ JSON ವೀಕ್ಷಕಕ್ಕೆ ನಕಲಿಸಿ ಅಂಟಿಸಿ ಮತ್ತು ಕ್ಷೇತ್ರಗಳು ಯಾವುವು ಎಂಬುದನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ನೀವು ಫೇಸ್ಬುಕ್ನಿಂದ ಹಿಂತಿರುಗುತ್ತಿರುವ ಡೇಟಾವನ್ನು ನೋಡಿದಾಗ ಅದು ಸಾಮಾನ್ಯವಾಗಿ ಡೇಟಾದ ಬ್ಲಾಕ್ ಆಗಿದೆ ಇದು ಕೇವಲ ಬಹಳಷ್ಟು ಡೇಟಾ ಮಾತ್ರ ಹಿಂತಿರುಗುತ್ತದೆ ಆದ್ದರಿಂದ ನೀವು ನಿಜವಾಗಿಯೂ ಅದನ್ನು ತೆಗೆದುಕೊಳ್ಳಬಹುದು ಮತ್ತು JSON ವೀಕ್ಷಕಕ್ಕೆ ಹಾಕಬಹುದು ಅದು ನಿಜವಾಗಿ ನಿಮಗೆ ನೀಡುತ್ತಿರುವ ಕ್ಷೇತ್ರಗಳು ಯಾವುವು ಎಂಬುದನ್ನು ನೋಡಲು ನಾವು ಟ್ಯುಟೋರಿಯಲ್ ಮಾಡುವಾಗ ನಾವು ನಿಧಾನವಾಗಿ ಈ ಮೂಲಕ ಹೋಗುತ್ತೇವೆ ಮತ್ತು ಸಹಜವಾಗಿ ನೀವು ಡೇಟಾವನ್ನು ಸಂಗ್ರಹಿಸಿದಾಗ ಮೊದಲನೆಯದು API ಅಂದರೆ ನೀವು ಡೇಟಾವನ್ನು ಸಂಗ್ರಹಿಸಲು ಬಯಸುವ ಒಂದು ಮಾರ್ಗವಾಗಿದೆ ಮತ್ತು ಡೇಟಾವು JSON ನಲ್ಲಿ ಹಿಂತಿರುಗುತ್ತಿದೆ ನೀವು ಡೇಟಾವನ್ನು ಸಂಗ್ರಹಿಸಿದಾಗ ನೀವು ಅದನ್ನು ಕೆಲವು ಸ್ವರೂಪದಲ್ಲಿ ಸಂಗ್ರಹಿಸಬೇಕು ಆದ್ದರಿಂದ ಹೆಚ್ಚಿನ ಬಾರಿ ಡೇಟಾ ಸಂಗ್ರಹವಾಗಿರುವ ಸ್ವರೂಪವು MySQL ನಲ್ಲಿದೆ ಮೂಲಭೂತವಾಗಿ ಇದು ಡೇಟಾವನ್ನು ಸಂಗ್ರಹಿಸಲು ಸಂಬಂಧಿತ ಡೇಟಾಬೇಸ್ ಆಗಿದೆ ಮತ್ತು ಡೇಟಾವನ್ನು ಸಾಲುಗಳು ಮತ್ತು ಕಾಲಮ್ಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಸರಳ ಪ್ರಶ್ನೆಗಳನ್ನು ನೀವು ಡೇಟಾವನ್ನು ಪಡೆಯಲು ಬಳಸಬಹುದು ಉದಾಹರಣೆಗೆ ಈ ಸಂದರ್ಭದಲ್ಲಿ ನಾನು ಫೇಸ್ಬುಕ್ ಮೂಲಕ ಸಂಗ್ರಹಿಸಲಾಗುತ್ತಿರುವ ಡೇಟಾದಿಂದ ಬಳಕೆದಾರರ ಐಡಿ ಬಳಕೆದಾರರ ಪರದೆಯ ಹೆಸರನ್ನು ಆಯ್ಕೆ ಮಾಡುತ್ತಿದ್ದೇನೆ ಆದ್ದರಿಂದ ಅದು ಅರ್ಥಕ್ಕೆ ಸಹಾಯ ಮಾಡುತ್ತದೆ ಮತ್ತೊಮ್ಮೆ ನಾನು ಒತ್ತಿ ಹೇಳುತ್ತಿದ್ದೇನೆ ಇದು MySQL ನಲ್ಲಿಯೇ ಕೋರ್ಸ್ ಅಲ್ಲ ನೀವು ಬರೆದ ಪ್ರೋಗ್ರಾಂಗಳ ಮೂಲಕ ನೀವು ನಿಜವಾಗಿಯೂ ಸಂಗ್ರಹಿಸಿದ ಡೇಟಾವನ್ನು ಹೇಗೆ ನೋಡಬೇಕು ಎಂಬುದರ ಕುರಿತು ನಾವು ಕೆಲವು ಸರಳ ಪ್ರಶ್ನೆಗಳನ್ನು ಮಾತ್ರ ನೋಡುತ್ತೇವೆ MongoDB ಜನಪ್ರಿಯವಾದವುಗಳಲ್ಲಿ ಒಂದಾಗಿದೆ ಇತ್ತೀಚೆಗೆ ನಾವು ನೋಡಲು ಪ್ರಾರಂಭಿಸಿದ್ದೇವೆ ಮತ್ತು ಜನರು ಇದನ್ನು ಬಳಸುತ್ತಿದ್ದಾರೆ ಆದ್ದರಿಂದ MongoDB ಡೇಟಾವನ್ನು ಸಂಗ್ರಹಿಸುವ ಮತ್ತೊಂದು ಮಾರ್ಗವಾಗಿದೆ ಮತ್ತು Facebook ನಿಂದ ಸಂಗ್ರಹಿಸಲಾದ ಡೇಟಾವನ್ನು ವಾಸ್ತವವಾಗಿ ಸಂಗ್ರಹಿಸಲಾಗುತ್ತದೆ ಆದ್ದರಿಂದ ಮತ್ತೊಮ್ಮೆ API ಯಾವುದು ಎಂದು ನಾನು ಒತ್ತಿ ಹೇಳುತ್ತೇನೆ ನಂತರ ಪ್ರೋಗ್ರಾಮಿಂಗ್ ಭಾಷೆ ಇದೆ ನಂತರ MySQL ಡೇಟಾಬೇಸ್ ಅಥವಾ MongoDB ಇದೆ ಇದು API ಮೂಲಕ ಡೇಟಾ ಬರುತ್ತಿದೆ ಈ MySQL ಅಥವಾ MongoDB ಗೆ ಸಂಗ್ರಹಿಸಿ ಡಂಪ್ ಮಾಡಲಾಗುತ್ತದೆ ಆದ್ದರಿಂದ ಈಗ ಸಂಗ್ರಹವಾಗಿರುವ ಡೇಟಾವನ್ನು ನೋಡಲು ನಮಗೆ ಒಂದು ಮಾರ್ಗ ಬೇಕು ಆದ್ದರಿಂದ ನೀವು ಇದನ್ನು ಬಳಸಬಹುದಾದ ಒಂದು ವಿಧಾನವೆಂದರೆ phpMyAdmin ಇದು ನಿಮ್ಮ ಸ್ವಂತ ಡೇಟಾಬೇಸ್ನಲ್ಲಿರುವ ಡೇಟಾವನ್ನು ನೋಡಲು ನಿಮಗೆ ಅನುಮತಿಸುತ್ತದೆ ಆದ್ದರಿಂದ MySQL phpMyAdmin MySQL ನಿಂದ ಡೇಟಾವನ್ನು ನೋಡಬಹುದು ಮತ್ತು MongoDB ಯಿಂದ ಡೇಟಾವನ್ನು ನೋಡಲು RoboMongo ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಮೂಲಭೂತವಾಗಿ ನೀವು ಡೇಟಾವನ್ನು ಸಂಗ್ರಹಿಸಲು ಡೇಟಾವನ್ನು ಸಂಗ್ರಹಿಸಲು ಮತ್ತು ನಿಮ್ಮೊಂದಿಗೆ ಲಭ್ಯವಿರುವ ಡೇಟಾವನ್ನು ನೋಡುವ ವಿಧಾನಗಳು ಇವು ಆದ್ದರಿಂದ ಇದು RoboMongo ನ ಮತ್ತೊಂದು ನೋಟವಾಗಿದೆ ಇದು ಲಭ್ಯವಿರುವ ವಿವಿಧ ಕ್ಷೇತ್ರಗಳು ಯಾವುವು ಎಂಬುದನ್ನು ತೋರಿಸುತ್ತದೆ ಆ ಕ್ಷೇತ್ರಗಳಲ್ಲಿ ಯಾವ ಡೇಟಾವನ್ನು ಸಂಗ್ರಹಿಸಲಾಗಿದೆ Facebook ನಲ್ಲಿನ ಎಲ್ಲಾ ವಿಷಯವನ್ನು ವಾಸ್ತವವಾಗಿ ಗ್ರಾಫ್ ರೂಪದಲ್ಲಿ ಸಂಗ್ರಹಿಸಲಾಗಿದೆ ಅಂದರೆ ಬಳಕೆದಾರ ನಾನು ಹೊಂದಿರುವ ಸ್ನೇಹಿತರು ನಾನು ಅಪ್ಲೋಡ್ ಮಾಡುವ ಚಿತ್ರಗಳು ನಾನು ಅಪ್ಲೋಡ್ ಮಾಡುವ ವೀಡಿಯೊಗಳು ಮತ್ತು ನಾನು ಮಾಡುವ ಸ್ಥಿತಿ ನವೀಕರಣಗಳು ಎಲ್ಲವೂ ವಾಸ್ತವವಾಗಿ ಗ್ರಾಫ್ನಲ್ಲಿ ನೋಡ್ ಆಗಿದೆ ಮತ್ತು ಪ್ರತಿ ಸಂವಹನ ಇದು ಮೂಲತಃ ಕಾಮೆಂಟ್ಗಳು ಇಷ್ಟಗಳು ಮತ್ತು ವಿಷಯಗಳಂತೆಯೇ ಇರುತ್ತದೆ ಈ ಗ್ರಾಫ್ನಲ್ಲಿ ಅಂಚುಗಳಾಗುತ್ತದೆ Facebook ವಾಸ್ತವವಾಗಿ ಎಲ್ಲಾ ಸಂವಹನಗಳನ್ನು ಸಂಗ್ರಹಿಸುತ್ತದೆ ಅವರು ಗ್ರಾಫ್ ಸ್ವರೂಪದಲ್ಲಿ ಹೊಂದಿರುವ ಎಲ್ಲಾ ಡೇಟಾ ಅದಕ್ಕಾಗಿಯೇ ಅವರು ಹೊಂದಿರುವ API ಅನ್ನು ಗ್ರಾಫ್ API ಎಂದೂ ಕರೆಯಲಾಗುತ್ತದೆ ಅದೇ ಸಂದೇಶದ ಇನ್ನೊಂದು ನೋಟ ಇಲ್ಲಿದೆ ಅಂದರೆ ಎಲ್ಲಾ ವಸ್ತುಗಳನ್ನು ಗ್ರಾಫ್ನಲ್ಲಿ ನೋಡ್ಗಳಾಗಿ ಸಂಗ್ರಹಿಸಲಾಗಿದೆ ಸ್ನೇಹಿತರು ಸ್ನೇಹ ಇಷ್ಟಗಳಂತಹ ಸಂಪರ್ಕಗಳು ಅಂಚುಗಳಾಗಿವೆ ಮತ್ತು ಎಲ್ಲಾ ನೋಡ್ಗಳು ಅನನ್ಯ ಸಂಖ್ಯಾ ಐಡಿಯನ್ನು ಹೊಂದಿವೆ ಅದು ಬಳಕೆದಾರರು ಪುಟಗಳು ಮತ್ತು ಪೋಸ್ಟ್ಗಳು ಮತ್ತು ನಾವು ಬಳಕೆದಾರರ ಬಗ್ಗೆ ಹೆಚ್ಚಾಗಿ ಮಾತನಾಡುತ್ತೇವೆ ಫೇಸ್ಬುಕ್ನಲ್ಲಿ ವಿಷಯವನ್ನು ರಚಿಸುವ ವಿಧಾನಗಳಲ್ಲಿ ಒಂದಾದ ಪುಟಗಳ ಬಗ್ಗೆ ನಾವು ನಂತರ ಮಾತನಾಡುತ್ತೇವೆ ಈ ವಾರದ ಟ್ಯುಟೋರಿಯಲ್ಗಳಲ್ಲಿ ಫೇಸ್ಬುಕ್ API ಎಂದರೇನು ನೀವು ರಹಸ್ಯ ಕೀಲಿಯನ್ನು ಹೇಗೆ ರಚಿಸುತ್ತೀರಿ ನೀವು ಫೇಸ್ಬುಕ್ಗೆ ಯಾವ ರೀತಿಯ ದೃಢೀಕರಣವನ್ನು ಒದಗಿಸಬೇಕು ಡೇಟಾ ಸಂಗ್ರಹಿಸುವ ವಿಷಯದಲ್ಲಿ ಸಂಗ್ರಹಿಸಿದ ಮತ್ತು ಅಂತಹ ವಿಷಯಗಳು ಯಾವ ಡೇಟಾ ಇರಬಹುದು ಎಂಬುದರ ಕುರಿತು ವಿವರವಾಗಿ ನೋಡುತ್ತೀರಿ